ಎರಡನೇ ಕ್ರಮಾಂಕದ ಲೀನಿಯರ್ ಪಿಡಿಇ ಗಳು ನಿಮಗೆ ಸ್ವಾಗತ ನಾವು ಸಾಮಾನ್ಯ ಭೇದಾತ್ಮಕ ಸಮೀಕರಣದ ಪರಿಹಾರಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಈಗ ಮುಂದೆ ನಾವು ಭಾಗಶಃ ಭೇದಾತ್ಮಕ ಸಮೀಕರಣಗಳಿಗೆ ಹೋಗುತ್ತೇವೆ ಆದ್ದರಿಂದ ಇದರಲ್ಲಿ ನಾವು ಎರಡನೇ ಕ್ರಮದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಮಾತ್ರ ಅಧ್ಯಯನ ಮಾಡುತ್ತೇವೆ ನೀವು ತೆಗೆದುಕೊಳ್ಳುವ ಎರಡನೇ ಕ್ರಮಾಂಕದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ವರ್ಗೀಕರಿಸುತ್ತೇವೆ ನಾವು ವರ್ಗೀಕರಣ ಎಂದರೇನು ಎಂಬುದರ ಕುರಿತು ಮಾತನಾಡುತ್ತೇವೆ ನಾವು ಈ ಸಮೀಕರಣಗಳನ್ನು ವರ್ಗೀಕರಿಸುತ್ತೇವೆ ಮತ್ತು ಈ 3 ರೂಪಗಳಲ್ಲಿ ಒಂದನ್ನಾಗಿ ನಿರೂಪಿಸುತ್ತೇವೆ ಆದ್ದರಿಂದ ನಾವು ಈ ಪ್ರತಿಯೊಂದು ಫಾರ್ಮ್ ಅನ್ನು ನಿಮಗೆ ನೀಡುತ್ತೇವೆ ನಿಮಗೆ ಕೆಲವು ಪ್ರಸಿದ್ಧ ಸಮೀಕರಣಗಳನ್ನು ನೀಡುತ್ತೇವೆ ಆ ಸಮೀಕರಣಗಳು ಆರಂಭಿಕ ಮತ್ತು ಗಡಿ ದತ್ತಾಂಶಗಳನ್ನು ಹೊಂದಿರುತ್ತವೆ ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ಅವುಗಳನ್ನು ಅಭ್ಯಸಿಸುತ್ತೇವೆ ಹಾಗಾದರೆ ಎರಡನೇ ಕ್ರಮದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣಗಳು ಯಾವುವು ಮೊದಲು ನನಗೆ ರೇಖೀಯ ಎಂದರೇನು ಎಂದು ಬರೆಯಲು ಅವಕಾಶ ಮಾಡಿಕೊಡಿ ಆದ್ದರಿಂದ ರೇಖೀಯ ಎಂದರೆ ಅವಲಂಬಿತ ಚಲಪರಿಮಾಣ u ಅನ್ನು ನೀವು ಹೊಂದಿದ್ದರೆ ಆಗ u2 ಹೊಂದಿರಬಾರದು u ಮತ್ತು ಕೇವಲ u ಚಲಪರಿಮಾಣ ಮಾತ್ರ ಇರಬೇಕು ಆದ್ದರಿಂದ Lu0 ಇದು ನಿಮ್ಮ ಸಮೀಕರಣವಾಗಿದ್ದರೆ L ಎಂಬುದು ಡಿಫರೆನ್ಷಿಯಲ್ ಆಪರೇಟರ್ ಅನ್ನು ಒಳಗೊಂಡಿದ್ದು ಭಾಗಶಃ ವ್ಯುತ್ಪನ್ನಗಳು ಅಥವಾ ಸಾಮಾನ್ಯ ವ್ಯುತ್ಪನ್ನಗಳು ಇರಬಹುದು ನೀವು cu1 u2 u1 u2 ಎಂಬ ಎರಡು ಪರಿಹಾರಗಳನ್ನು ತೆಗೆದುಕೊಳ್ಳುತ್ತೀರಿ ನಂತರ ನೀವು ಇದನ್ನು ಅನ್ವಯಿಸಿ ನಂತರ ಇದು cLu1Lu2 ಆಗುತ್ತದೆ ಈ L ಒಂದು ರೇಖೀಯ ಭೇದಾತ್ಮಕ ಆಪರೇಟರ್ ಎಂದು ನೀವು ಹೇಳುತ್ತೀರಿ ಸರಿ ಆದ್ದರಿಂದ ನಾವು ಎರಡನೇ ಕ್ರಮಾಂಕದ ರೇಖೀಯ ಪಿಡಿಇ ಗಳು ಯಾವುವು ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ಇದು ನಿಜವಾಗಿ ಪಿಡಿಇ ಯ ಸಾಮಾನ್ಯ ರೂಪವಾಗಿದೆ ಈ ಮೂಲಕ ನೀಡಿದ ಸಾಮಾನ್ಯ ರೂಪದಲ್ಲಿxy Ax y ನ ಕೆಲವು ಕಾರ್ಯಗಳನ್ನು ತೆಗೆದುಕೊಳ್ಳಿ ಈ ಎಲ್ಲಾ A B C ಗಳನ್ನು ಈ ಭಾಗಶಃ ವ್ಯುತ್ಪನ್ನಗಳ ಗುಣಾಂಕಗಳಾಗಿ ನಾನು ಬರೆಯುತ್ತೇನೆ ಆದ್ದರಿಂದ ಇದು ಎರಡನೇ ಕ್ರಮವಾಗಿದೆ ಮತ್ತು ನೀವು xx ವ್ಯುತ್ಪನ್ನಗಳನ್ನು ಹೊಂದಿದ್ದೀರಿ ನಾನು ಈ ರೀತಿ ಸಬ್ಸ್ಕ್ರಿಪ್ಟ್ ಎಂದು ಸೂಚಿಸುತ್ತೇನೆ ಇಲ್ಲಿ u ಅವಲಂಬಿತ ಚಲಪರಿಮಾಣವಾಗಿದ್ದು uxy ನಲ್ಲಿ xy ಗಳು ಸ್ವತಂತ್ರ ಚಲಪರಿಮಾಣ ಆಗಿವೆ ಹೀಗಾಗಿ ಇಲ್ಲಿ 2 ಉತ್ಪನ್ನಗಳು ಇರುವುದರಿಂದ ಇದು ಎರಡನೇ ಕ್ರಮಾಂಕದ ಭಾಗಶಃ ಭೇದಾತ್ಮಕ ಸಮೀಕರಣ ಆಗಿರುತ್ತದೆ ಮತ್ತು ಗುಣಾಂಕವು xy ನ ಕಾರ್ಯಗಳಾಗಿವೆ ಆದ್ದರಿಂದ A ಎಂಬುದು ಈ ಪ್ಲಸ್ ಆಗಿದೆ ಹಾಗಾಗಿ ನಾನು ಈಗ xy ನ A ಅನ್ನು ಬರೆಯುವುದಿಲ್ಲ ಇದು ಏಕರೂಪದ ಸಮೀಕರಣವಾಗಿದ್ದರೆ ಇದು ಕೇವಲ AuxxBuxy Cuyy Dux Euy FuG ಆಗಿರುತ್ತದೆ ಆದ್ದರಿಂದ ನೀವು xy ನ ಕೆಲವು ಕಾರ್ಯವನ್ನು ಹೊಂದಿದ್ದೀರಿ ನೀವು ಇದನ್ನು ರೇಖೀಯ ಕಾರ್ಯವಾಗಿ ಹೊಂದಿದ್ದೀರಿ ಏಕೆಂದರೆ ನೀವು ಚಲಪರಿಮಾಣಗಳನ್ನು ಬದಲಾಯಿಸಿದಾಗ ಇಲ್ಲಿ ತೋರಿಸಿದ ಪರಿಣಾಮವು ಸಿಗುತ್ತದೆ ಎಡಬದಿಯಲ್ಲಿ ಇದು ಡಿಫರೆನ್ಷಿಯಲ್ ಆಪರೇಟರ್ ಇದ್ದು ನೀವು ಯಾವಾಗಲೂ ಇಲ್ಲಿ ತೋರಿಸಿದಂತೆ ಈ ರೂಪದಲ್ಲಿ ಬರೆಯಬಹುದು ನೀವು u2 ಪದ ಇಲ್ಲ ಎಂದು ನೋಡಬಹುದು ಕೇವಲ u ಪದಗಳು ಇವೆ ಸರಿತಾನೇ ಅದಕ್ಕಾಗಿಯೇ ಅದು ರೇಖೀಯವಾಗಿದೆ u ಮತ್ತು ಕೇವಲ u ಗಳ ವ್ಯುತ್ಪನ್ನಗಳು ಮಾತ್ರ ಇಲ್ಲಿವೆ ಸರಿತಾನೇ ಮತ್ತು ಗುಣಾಂಕವು u ನ ಯಾವುದೇ ಕಾರ್ಯಗಳನ್ನು ಹೊಂದಿರಬಾರದು ಆದ್ದರಿಂದ ಈ ಎಲ್ಲಾ A B C D E F G ಗಳು x ಮತ್ತು y ಗಳ ಕಾರ್ಯಗಳಾಗಿವೆ ಮತ್ತು ಇದು ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣ ಎಂದು ನೀವು ಹೇಳುತ್ತೀರಿ ಹಾಗಾದರೆ ಇದು ಸಾಮಾನ್ಯ ರೂಪದಲ್ಲಿದ್ದರೆ ನಾವು ಇದನ್ನು ಹೇಗೆ ಪರಿಹರಿಸುವುದು ಇದು ಸುಲಭವಲ್ಲ ಆದ್ದರಿಂದ ನಿಮಗೆ ಸಾಮಾನ್ಯ ರೂಪವನ್ನು ನೀಡಿದರೆ ನಾವು ಯಾವುದೇ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಸಾಮಾನ್ಯವಾಗಿ ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಮೊದಲು ನಾವು ಈ ಸಮೀಕರಣಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ವರ್ಗೀಕರಿಸಲು ಪ್ರಯತ್ನಿಸುತ್ತೇವೆ ನಾವು ಅವುಗಳನ್ನು ಹೇಗೆ ವರ್ಗೀಕರಿಸುತ್ತೇವೆ ಈ ಪ್ರೇರಣೆಯು ವರ್ಗ ಸಮೀಕರಣಗಳಿಂದ ಬರುತ್ತದೆ ಆದ್ದರಿಂದ ನೀವು ವರ್ಗ ಸಮೀಕರಣಗಳನ್ನು ಪರಿಗಣಿಸಿದರೆ ಸರಿ ಈಗ ವರ್ಗ ಸಮೀಕರಣ ಎಂದರೇನು ax2bxycy20 ಆದ್ದರಿಂದನೀವು ಈ ರೀತಿಯ ವರ್ಗ ಸಮೀಕರಣವನ್ನು ಹೊಂದಿದ್ದರೆ ನೀವು ಕೋನಿಕ್ ವಿಭಾಗಗಳನ್ನು ಹೇಗೆ ವರ್ಗೀಕರಿಸುತ್ತೀರಿ ಇದು ಈ ಶೋಧಕ b2 4ac0 ಅನ್ನು ಅವಲಂಬಿಸಿರುತ್ತದೆ ನೀವು ಇದನ್ನು ಹೈಪರ್ಬೋಲಿಕ್ ಎಂದು ಕರೆಯುತ್ತೀರಿ ಇದು ಯಾವುದೇ ವರ್ಗ ಸಮೀಕರಣವಾಗಿದ್ದರೆ ನೀವು ಶೋಧಕವನ್ನು ಹೊಂದಿರುವಾಗ ಅದು ಧನಾತ್ಮಕವಾಗಿದ್ದರೆ ಅದು ವಾಸ್ತವವಾಗಿ ಹೈಪರ್ಬೋಲಾ ಆಗಿರುತ್ತದೆ ಒಂದು ವೇಳೆ b2 4ac0 ಆಗಿದ್ದರೆ ಇದನ್ನು ಪ್ಯಾರಾಬೋಲಾ ಎಂದು ಕರೆಯಲಾಗುತ್ತದೆ ನೀವು ಹೀಗೆ ವರ್ಗೀಕರಿಸುತ್ತೀರಿ ಮತ್ತು b2 4ac0 ಇದು ದೀರ್ಘವೃತ್ತ ಆಗಿದೆ ನೀವು ವರ್ಗ ಸಮೀಕರಣಗಳನ್ನು ಹೀಗೆ ವರ್ಗೀಕರಿಸುತ್ತೀರಿ ಈ ಸಮೀಕರಣವನ್ನು ನೀವು ನೋಡುವಂತೆಯೇ x2 ಬದಲಿಗೆ ನೀವು xx ಉತ್ಪನ್ನಗಳನ್ನು ಹೊಂದಿದ್ದೀರಿ ನೀವು xy ಎಂಬ ಎರಡು ವ್ಯುತ್ಪನ್ನಗಳೊಂದಿಗೆ ಮಿಶ್ರ ವ್ಯುತ್ಪನ್ನವನ್ನು ಹೊಂದಿದ್ದೀರಿ ನಾನು ಇಲ್ಲಿ ಎರಡನೇ ಕ್ರಮಾಂಕವನ್ನು ಹೊಂದಿದ್ದೇನೆ ಮತ್ತು ಗುಣಾಂಕಗಳನ್ನು ಹೊಂದಿದ್ದು ಅವುಗಳು x y ನ ಕಾರ್ಯಗಳಾಗಿವೆ ಸ್ಥಿರಾಂಕಗಳು ಇಲ್ಲಿ ತೋರಿಸಿದ ಈ ರೂಪದಲ್ಲಿರುತ್ತವೆ ಆದ್ದರಿಂದ ಸಾದೃಶ್ಯವಾಗಿ ಪಿಡಿಇ ಗೆ ಕೂಡ ನಾವು ಸಮೀಕರಣವನ್ನು ವರ್ಗೀಕರಿಸುತ್ತೇವೆ ಸರಿತಾನೇ ಪಿಡಿಇ ಯನ್ನು ಇದೇ ರೀತಿಯಲ್ಲಿ b2 4ac ಶೋಧಕದ ಆಧಾರದ ಮೇಲೆ ವರ್ಗೀಕರಣ ಮಾಡುತ್ತೇವೆ ನಾವು b2 4ac ಇದನ್ನು ∆ ಎಂದು ಕರೆಯುತ್ತೇವೆ ಒಂದು ವೇಳೆ ∆ 0 ಆದರೆ ನಾವು ಇದನ್ನು ಹೈಪರ್ಬೋಲಿಕ್ ಸಮೀಕರಣ ಎನ್ನುತ್ತೇವೆ ಶೋಧಕವು ಸೊನ್ನೆ ಆದರೆ ಪ್ಯಾರಾಬೋಲಿಕ್ ಸಮೀಕರಣವೆಂದೂ ಮತ್ತು ಶೋಧಕವು ಋಣಾತ್ಮಕವಾಗಿದ್ದರೆ ಅದನ್ನು ದೀರ್ಘವೃತ್ತ ಸಮೀಕರಣ ಎಂದು ಕರೆಯಲಾಗುತ್ತದೆ ಸರಿ ನೀವು ವರ್ಗ ಸಮೀಕರಣವನ್ನು ಹೇಗೆ ವರ್ಗೀಕರಿಸುತ್ತೀರಿ ಎಂಬುದು ಮಹತ್ವದ್ದಾಗಿದೆ ಏಕೆಂದರೆ ಪ್ರತಿಯೊಂದು ಸಮೀಕರಣವು ಧನಾತ್ಮಕವಾಗಿದ್ದಾಗ ಅದರ ಗುಣಲಕ್ಷಣಗಳು ವಿಭಿನ್ನವಾಗಿರುತ್ತವೆ ಆದ್ದರಿಂದ ಈ ಪ್ರತಿಯೊಂದು ಪ್ರಕರಣಗಳಲ್ಲಿ ಪ್ರತಿಯೊಂದು ಸಮೀಕರಣವು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ ಅದೇ ರೀತಿಯಲ್ಲಿ ಅದಕ್ಕಾಗಿಯೇ ನಾವು ಅದೇ ಹೆಸರುಗಳನ್ನು ಉಪಯೋಗಿಸುತ್ತೇವೆ ಶೋಧಕವು ಧನಾತ್ಮಕವಾಗಿದ್ದರೆ ಹೈಪರ್ಬೋಲಿಕ್ ಸಮೀಕರಣ ಎಂದೂ ಇಲ್ಲದಿದ್ದರೆ ಪ್ಯಾರಾಬೋಲಿಕ್ ಸಮೀಕರಣವೆಂದೂ ಇಲ್ಲದಿದ್ದರೆ ದೀರ್ಘವೃತ್ತ ಸಮೀಕರಣವೆಂದೂ ನಾವು ವರ್ಗೀಕರಿಸುತ್ತೇವೆ ಈ ಪ್ರತಿಯೊಂದು ಪ್ರಕರಣವನ್ನು ನೀವು ನಿರೀಕ್ಷಿಸಬಹುದು ಪ್ರತಿಯೊಂದು ವಿಭಿನ್ನ ಸಮೀಕರಣವಾಗಿದೆ ಆದ್ದರಿಂದ ಇಲ್ಲಿ ಪ್ರತಿಯೊಂದು ಸಮೀಕರಣವೂ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದರೆ ಅವುಗಳನ್ನು ಹೇಗೆ ಪಡೆಯುವುದು ಆದ್ದರಿಂದ ನಾವು ಈ 3 ವಿಧಗಳಲ್ಲಿ ಒಂದಕ್ಕೆ ಸಾಮಾನ್ಯ ಸಮೀಕರಣಗಳನ್ನು ವರ್ಗೀಕರಿಸಲು ಪ್ರಯತ್ನಿಸುತ್ತೇವೆ ಆ ಸಂದರ್ಭದಲ್ಲಿ ನಾವು ಹೊಸ ಚಲಪರಿಮಾಣಗಳನ್ನು ಹುಡುಕಲು ಪ್ರಯತ್ನಿಸೋಣ ನೀವು ಈಗ xy ಅನ್ನುವ ಸ್ವತಂತ್ರ ಚಲಪರಿಮಾಣಗಳನ್ನು ಹೊಂದಿದ್ದೀರಿ ಆದ್ದರಿಂದ ಹೊಸ ಸ್ವತಂತ್ರ ಚಲಪರಿಮಾಣಗಳು ξ ಮತ್ತು η ಎಂದಿರಲಿ ನೀವು ಚಲಪರಿಮಾಣಗಳ ಬದಲಾವಣೆಯನ್ನು ಮಾಡುತ್ತೀರಿ ಮತ್ತು ಈ ಸಂದರ್ಭದಲ್ಲಿ ಸಮೀಕರಣವು ತರಂಗ ಸಮೀಕರಣಕ್ಕೆ ಹೋಲುತ್ತದೆ ಎರಡನೇ ಕ್ರಮಾಂಕದ ಪದಗಳು ತರಂಗ ಸಮೀಕರಣದಂತೆ ಕಾಣುತ್ತವೆ ಆದ್ದರಿಂದ ಅದು ಹೈಪರ್ಬೋಲಿಕ್ ಸಮೀಕರಣವಾಗಿದೆ ಇದು ವಿಶಿಷ್ಟ ಸಮೀಕರಣವಾಗಿದೆ ನೀವು ಶಾಖ ಸಮೀಕರಣವನ್ನು ಪಡೆಯುತ್ತೀರಿ ಆದ್ದರಿಂದ ಶೋಧಕವು 0 ಆಗಿದ್ದರೆ ನೀವು ಈ ಸಮೀಕರಣವನ್ನು ಈ ರೂಪಕ್ಕೆ ಬದಲಾಯಿಸಲು ಪ್ರಯತ್ನಿಸುತ್ತೀರಿ ನೀವು ಸರಳೀಕರಣ ಮಾಡಿದರೆ ಪ್ಯಾರಾಬೋಲಿಕ್ ಸಮೀಕರಣವನ್ನು ಪಡೆಯುತ್ತೀರಿ ನೀವು ξ ಮತ್ತು η ಎನ್ನುವ ಹೊಸ ಚಲಪರಿಮಾಣಗಳನ್ನು ಹುಡುಕುತ್ತೀರಿ ನಂತರ ನೀವು ಹೊಸ ಚಲಪರಿಮಾಣಗಳ ಪರಿಭಾಷೆಯಲ್ಲಿ ಶಾಖ ಸಮೀಕರಣವನ್ನು ಪಡೆಯುತ್ತೀರಿ ಈ ಸಂದರ್ಭದಲ್ಲಿ ಈ ಹೊಸ ಚಲಪರಿಮಾಣಗಳ ಪರಿಭಾಷೆಯಲ್ಲಿ ನೀವು ಲ್ಯಾಪ್ಲೇಸ್ ಸಮೀಕರಣವನ್ನು ಪಡೆಯುತ್ತೀರಿ ನೀವು ಹೀಗೆ ವರ್ಗೀಕರಿಸಿದಾಗ ವಿಶಿಷ್ಟ ಸಮೀಕರಣಗಳಾದ ತರಂಗ ಶಾಖ ಮತ್ತು ಲ್ಯಾಪ್ಲೇಸ್ ಸಮೀಕರಣಗಳು ಸಿಗುತ್ತವೆ ಆದ್ದರಿಂದ ನೀವು ಈ ಸಮೀಕರಣಗಳನ್ನು ಹೇಗೆ ವರ್ಗೀಕರಿಸುತ್ತೀರಿ ಎಂಬುದನ್ನು ನೋಡಲು ಪ್ರಯತ್ನಿಸುತ್ತೇವೆ ಈ ಸಾಮಾನ್ಯ ರೂಪವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು ಮೂಲಭೂತವಾಗಿ x y ಚಲಪರಿಮಾಣಗಳ ಬದಲಾವಣೆಯನ್ನು ಹುಡುಕುತ್ತಿದ್ದೀರಿ ನೀವು ಈ x y ಚಲಪರಿಮಾಣಗಳನ್ನು ತೆಗೆದುಕೊಳ್ಳಲು ಬಯಸುತ್ತೀರಿ ಆದ್ದರಿಂದ ನನಗೆ x ಬರೆಯಲು ಅವಕಾಶ ಮಾಡಿಕೊಡಿ y ಈ ರೀತಿಯಲ್ಲಿ ಒಂದು ವೆಕ್ಟರ್ ಆಗಿದೆ ಆದ್ದರಿಂದ x y ಚಲಪರಿಮಾಣಗಳು ξ ಮತ್ತು η ಎಂಬ ಹೊಸ ಚಲಪರಿಮಾಣಗಳಾಗಿ ರೂಪಾಂತರ ಹೊಂದುತ್ತವೆ ಅಂದರೆ xy transformation→ ξ ಇದು xy ನಿಂದ ξ ಮತ್ತು η ಆಗುವ ಪರಿವರ್ತನೆ ಹೀಗಾಗಿ ξ ξxy xyಗಳನ್ನೂ ಪಡೆಯಬಹುದು ಆದ್ದರಿಂದ ಈ ಚಲಪರಿಮಾಣಗಳನ್ನು ಬದಲಾಯಿಸುವಾಗ x ಮತ್ತು y ರೇಖೀಯ ಸ್ವತಂತ್ರ ಚಲಪರಿಮಾಣಗಳಾಗಿವೆ ಅದೇ ರೀತಿಯಲ್ಲಿ ನೀವು ಹೊಸ ಚಲಪರಿಮಾಣಗಳಿಗೆ ಹೋದಾಗ ξ ಮತ್ತು η ಸಹ ಸ್ವತಂತ್ರ ಚಲಪರಿಮಾಣಗಳಾಗಿರಬೇಕು ಸರಿ ತಾನೇ ಆದ್ದರಿಂದ x ಮತ್ತು y ವಾಸ್ತವವಾಗಿ R2 ನಿಂದ ξ ಮತ್ತು η ಗೆ ನೀವು ಒಂದು ರೂಪಾಂತರವನ್ನು ಹೊಂದಿದ್ದೀರಿ ನೀವು ವೆಕ್ಟರ್ ಅನ್ನು ಮೌಲ್ಯಯುತ ಫಂಕ್ಷನ್ F R2 → R2 ಎಂದು ಕರೆಯುತ್ತೀರಿ ರೂಪಾಂತರವು ನೀವು x y ಸಮತಲದಲ್ಲಿರುವಾಗ ಹೊಸ ξ ಮತ್ತು η ಸಮತಲಕ್ಕೆ ಬದಲಾದಂತೆ ಇರುತ್ತದೆ ನೀವು ಕಾರ್ಟೀಸಿಯನ್ ನಿರ್ದೇಶಾಂಕವನ್ನು ಕರ್ವಿಲಿನೀಯರ್ ನಿರ್ದೇಶಾಂಕಗಳಾಗಿ ಪರಿವರ್ತಿಸುತ್ತೀರಿ ಬಹುಶಃ ಈ ರೀತಿಯಾಗಿ ಉದಾಹರಣೆ ನೀಡಬಹುದು ಇಲ್ಲಿ ξ ಮತ್ತು η ತೋರಿಸಲಾಗಿದೆ ಆದ್ದರಿಂದ ಇದು ನಿಮ್ಮ x y ಅಕ್ಷಗಳಾಗಿವೆ x 0 ಇದ್ದರೆ y ಅಕ್ಷ ಸಿಗುತ್ತದೆ ಅಥವಾ y 0 ಇದ್ದರೆ x ಅಕ್ಷ ಸಿಗುತ್ತದೆ ಮತ್ತು ನೀವು yconst ಅನ್ನು ನಿಶ್ಚಿತಪಡಿಸಿದರೆ ಉಂಟಾಗುವ ರೇಖೆಯನ್ನು ಇಲ್ಲಿ ತೋರಿಸಲಾಗಿದೆ ಅದೇ ರೀತಿ xconst ಉಂಟಾಗುವ ರೇಖೆಯನ್ನೂ ಕೂಡ ಇಲ್ಲಿ ತೋರಿಸಲಾಗಿದೆ ಹೀಗೆಯೇ const ಮತ್ತು const ರೇಖೆಗಳನ್ನು ಇಲ್ಲಿ ಕಾಣಬಹುದು ಆದ್ದರಿಂದ ನೀವು ರೂಪಾಂತರದ ನಂತರ ನೋಡಲು ಈ ಸಾಲುಗಳು ಸಮಾನಾಂತರ ವಕ್ರರೇಖೆಗಳಾಗುತ್ತವೆ ಸರಿತಾನೇ ಆದ್ದರಿಂದ ನೀವು ರೂಪಾಂತರವನ್ನು ಹೇಗೆ ನೋಡುತ್ತೀರಿ ನಾನು ಯಾವಾಗಲೂ ಕೆಲವು ರೂಪಾಂತರಗಳನ್ನು ಕಾಣಬಹುದು ನೀವು ಇದನ್ನು ನಿಜವಾಗಿಯೂ ಬಯಸಿದರೆ ನೀವು ಇಲ್ಲಿ ತೋರಿಸಿದಂತೆ ಹಿಂತಿರುಗಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಹೊಂದಲು ಬಯಸುವ ರೂಪಾಂತರ ಒಂದು ವಿಲೋಮ ರೂಪಾಂತರವನ್ನು ಹೊಂದಿರಬೇಕು ಈ ವಿಲೋಮ ರೂಪಾಂತರವನ್ನು ಪಡೆಯಲು F 1 ಅನ್ನು ಹೊಂದಿರಬೇಕು ಕನಿಷ್ಠ ಸ್ಥಳೀಯವಾಗಿ F 1 ಅಸ್ತಿತ್ವದಲ್ಲಿರಬೇಕು ನಂತರ ನನಗೆ ಸಮಸ್ಯೆಗಳಿಲ್ಲ ಹಾಗಾಗಿ ನಾನು ಯಾವಾಗಲೂ ಇಲ್ಲಿಗೆ ಹಿಂತಿರುಗಬಹುದು ಇದರ ಅರ್ಥವೇನೆಂದರೆ ನನ್ನ ಬಳಿ ξ ಮತ್ತು η ಗಳು x y ಪರಿಭಾಷೆಯಲ್ಲಿ ಇವೆ F 1 ಅಸ್ತಿತ್ವದಲ್ಲಿದ್ದಾಗ ನಾನು xxξη ಎಂದು ಬರೆಯಲು ಸಾಧ್ಯವಾಗುತ್ತದೆ ನಾನು x ಮತ್ತು y ಅನ್ನು ξ ಮತ್ತು η ಗಳ ಪರಿಭಾಷೆಯಲ್ಲಿ ಪಡೆಯಬೇಕು ಸರಿ ತಾನೇ ಅಂದರೆ ನಾನು ಈ x ಅನ್ನು ξ ಮತ್ತು η ಗಳ ಪರಿಭಾಷೆಗಳಿಗನುಸಾರವಾಗಿ ಹಾಗೂ y ಅನ್ನು ξ ಮತ್ತು η ಗಳ ಪರಿಭಾಷೆಗಳಲ್ಲೂ ಪಡೆಯಲು ಸಾಧ್ಯವಾಗುತ್ತದೆ ಹಾಗಾದರೆ ಇದನ್ನು ಮಾಡಲು ಉತ್ತಮವಾದ ಮಾರ್ಗ ಯಾವುದು ಆದ್ದರಿಂದ ವಾಸ್ತವವಾಗಿ ನಿಮ್ಮಲ್ಲಿರುವುದು Fxyξxy ηxy ಈ ರೂಪಾಂತರವು ಹೀಗಿರುತ್ತದೆ ಈಗ ಇದು ಇಲ್ಲಿ ತೋರಿಸಿದಂತೆ ವೆಕ್ಟರ್ ಆಗಿದೆ ಮತ್ತು ಇದು ಕೊನೆಯಲ್ಲಿ ವೆಕ್ಟರ್ ಆಗಿದೆ ಆದ್ದರಿಂದ ನೀವು ಈ ವೆಕ್ಟರ್ನ ಕಾರ್ಯವನ್ನು ವೆಕ್ಟರ್ ಆಗಿ ಅನ್ವಯಿಸಿದಾಗ ನೀವು ಈ ರೀತಿ ಹೊಂದಿದ್ದೀರಿ ಹಾಗಾಗಿ ನಾನು ξ ಮತ್ತು η ಅನ್ನು x ಮತ್ತು y ಗಳ ಪರಿಭಾಷೆಯಲ್ಲಿ ಹೊಂದಿದ್ದೇನೆ ಹಾಗಾಗಿ F 1ನಿಜವಾಗಿ ಅಸ್ತಿತ್ವದಲ್ಲಿದೆ ಎಂದು ನಾನು ಯಾವಾಗ ಹೇಳಬಲ್ಲೆ ನಾನು x y ಪದಗಳ ಪರಿಭಾಷೆಯಲ್ಲಿ ಬರೆದಾಗ ಮಾತ್ರ ವಿಲೋಮ ಅಂದರೆ F 1 ಅನ್ನು ಹೊಂದಬಹುದು ಸರಿತಾನೇ ನಾನು x y ಬರೆಯಬಹುದು ಎಂದಾದರೆ F 1ಅಸ್ತಿತ್ವದಲ್ಲಿರಬಹುದು ಆದ್ದರಿಂದ ನೀವು F R → R ಫಂಕ್ಷನ್ ಅನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಇದು ನೈಜಮೌಲ್ಯದ ಫಂಕ್ಷನ್ನಿಂದ ಬಂದಿದೆ ಇದು ವೆಕ್ಟರ್ ಮೌಲ್ಯಯುತವಲ್ಲ ಇದು ನೈಜಮೌಲ್ಯದ ಫಂಕ್ಷನ್ ಮಾತ್ರ ಮತ್ತು ಒಂದು ಚಲಪರಿಮಾಣ ಇದೆ ಕೇವಲ ಒಂದು ಚಲಪರಿಮಾಣ ತೆಗೆದುಕೊಳ್ಳಿ ಇದರ ವ್ಯುತ್ಪನ್ನ ಎಂದರೇನು Fx dFdxx ಎಂಬ ಡಿಫರೆನ್ಶಿಯೇಬಲ್ ಫಂಕ್ಷನ್ ಅನ್ನು ಊಹಿಸೋಣ ಈ ಮೌಲ್ಯವು x x0ಇದ್ದಾಗ ನೀವು x0 ನಲ್ಲಿ ಒಂದು ವ್ಯುತ್ಪನ್ನವನ್ನು ಬಯಸುತ್ತೀರಿ x0 ನೈಜಮೌಲ್ಯದ್ದಾಗಿದೆ ಆದ್ದರಿಂದ ನಾವು dFdx|x x0≠0 ಎಂದು ಭಾವಿಸೋಣ ವಾಸ್ತವವಾಗಿ ಇಲ್ಲಿ F ಅಂದರೆ ಏನು F ವಾಸ್ತವವಾಗಿ ಈ ಸಾಲಿನಲ್ಲಿ ಒಂದು ವಕ್ರರೇಖೆ ಆಗಿದೆ ಆದ್ದರಿಂದ ವ್ಯುತ್ಪನ್ನ ನಾನ್ ಜೀರೋ ಎಂದರೆ ಅದು x ಅಕ್ಷಕ್ಕೆ ಸಮಾನಾಂತರವಾಗಿರುವುದಿಲ್ಲ ಯಾವುದೇ ಹಂತದಲ್ಲಿ ಸ್ಪರ್ಶಕವು x ಅಕ್ಷಕ್ಕೆ ಸಮಾನಾಂತರವಾಗಿರುವುದಿಲ್ಲ ಇದು x ಅಕ್ಷಕ್ಕೆ ಸಮಾನಾಂತರವಾಗಿದ್ದರೆ ಅದು ಸೊನ್ನೆ ಆಗಿರುತ್ತದೆ ಹಾಗಾಗಿ ಅದು x ಅಕ್ಷಕ್ಕೆ ಸಮಾನಾಂತರವಾಗಿರದಿದ್ದರೆ ನಾನು ಯಾವಾಗಲೂ ಹೇಳಬಲ್ಲೆ ಈ ಹಂತದಲ್ಲಿ ನೋಡಿ ಈ ನೆರೆಹೊರೆಯಲ್ಲಿ ನಾವು ಎಲ್ಲಾ ಸ್ಪರ್ಶಕಗಳನ್ನು ಕಾಣುತ್ತೇವೆ ಈ ಹಂತದಲ್ಲಿ ಈ ಸಮಯದಲ್ಲಿ ನೀವು ಸ್ಪರ್ಶಕಗಳನ್ನು ನೋಡುತ್ತೀರಿ ಇದರ ನೆರೆಹೊರೆಯಲ್ಲಿ ಇಲ್ಲಿರುವ ಎಲ್ಲಾ ಬಿಂದುಗಳು ನೀವು ವಕ್ರರೇಖೆ ಸ್ಪರ್ಶಕಗಳನ್ನು ನೋಡಿ ಸ್ಪರ್ಶಕಗಳು x ಅಕ್ಷಕ್ಕೆ ಸಮಾನಾಂತರವಾಗಿರುವುದಿಲ್ಲ ಅಂದರೆ x0ನ ಅರ್ಥ ಹೀಗೆ ಇರುತ್ತದೆ ಈಗ Fನಿರಂತರ ಮತ್ತು ಡಿಫರೆನ್ಶಿಯೇಬಲ್ ಆಗಿರುತ್ತದೆ ಆದ್ದರಿಂದ ಸ್ಪರ್ಶಕಗಳು ವಕ್ರರೇಖೆಗಳ ಉದ್ದಕ್ಕೂ ನಿರಂತರವಾಗಿ ಚಲಿಸುತ್ತಿವೆ ಇದರರ್ಥ ವ್ಯುತ್ಪನ್ನವು ನಿರಂತರವಾಗಿದೆ ಮತ್ತು ಅದು ಒಂದು ಹಂತದಲ್ಲಿ ನಾನ್ ಜೀರೋ ಎಂದು ತಿಳಿದಿದೆ ನಿರಂತರ ಕಾರ್ಯಗಳ ಗುಣಲಕ್ಷಣದಿಂದ ಅದು ಎಲ್ಲಾ ನೆರೆಹೊರೆಯೊಂದಿಗೆ ಇರಬೇಕು ಎಂದು ತಿಳಿದಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ವಕ್ರರೇಖೆಗಳಿಗಾಗಿ ನೀವು ಮಧ್ಯದಲ್ಲಿ ಸ್ಪರ್ಶಕಗಳನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ನೀವು Fx ≠0 ಅನ್ನು ಹೊಂದಿದ್ದೀರಿ ಇದು ಒಂದು ಹಂತದಲ್ಲಿ ಇದ್ದರೆ ಅದು ನಾನ್ ಜೀರೋ ಇದು ನೆರೆಹೊರೆಯಲ್ಲಿ ಪ್ರತಿ x ಗೆ ನಾನ್ ಜೀರೋ x0 ನಾವು x0 δ x0δ ಎಂದು ಹೇಳೋಣ ಆದ್ದರಿಂದ ನೀವು ಹೊಂದಿರುವ ಕೆಲವು ನೆರೆಹೊರೆಯಲ್ಲಿ ಇದು x0 x0δ x0 δ ಎಂದಾಗುತ್ತದೆ ಆದ್ದರಿಂದ ಈ ಮಧ್ಯಂತರದಲ್ಲಿ ನೀವು ಪರಿಗಣಿಸಿದರೆ ವ್ಯುತ್ಪನ್ನವು ನಾನ್ ಜೀರೋ ಆಗಿದೆ ಹೀಗಾಗಿ ಒಂದು ಹಂತದಲ್ಲಿ ಅದು ನಾನ್ ಜೀರೋ ಆಗಿದ್ದರೆ ನೆರೆಹೊರೆಯಲ್ಲಿ ಅದು ನಾನ್ ಜೀರೋ ಆಗಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಒಮ್ಮೆ ಈ ವ್ಯುತ್ಪನ್ನವು ನಾನ್ ಜೀರೋ ಆಗಿದ್ದರೆ ಈ ಸ್ಪರ್ಶಕಗಳು x ಅಕ್ಷಕ್ಕೆ ಸಮಾನಾಂತರವಾಗಿರುವುದಿಲ್ಲ ಎಂಬುದನ್ನು ನೀವು ನೋಡಬಹುದು ಇದರರ್ಥ ವಿಲೋಮವು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದು ನೀವು ನೋಡಬಹುದು ವ್ಯುತ್ಪನ್ನವು ಸೊನ್ನೆ ಆಗಿದ್ದರೆ ಮಾತ್ರ ಸಮಸ್ಯೆ ಅದು ಸಮಾನಾಂತರವಾಗಿರುತ್ತದೆ ಇಲ್ಲಿ ಈ ಹಂತದಲ್ಲಿ ಅದು x ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಈ ಸಮಯದಲ್ಲಿ ನೀವು y ಅಕ್ಷವನ್ನು ನೋಡಿದರೆ ಈ ಅಂಶವು ನೆರೆಹೊರೆಯಲ್ಲಿ ನೀವು ಎತ್ತಿಕೊಳ್ಳುವ ಯಾವುದೇ ಅಂಶವನ್ನು ತೋರಿಸುತ್ತದೆ ಇಲ್ಲಿ 2 ಮೌಲ್ಯಗಳಿವೆ ಮತ್ತು ಅದನ್ನು ವ್ಯಾಖ್ಯಾನಿಸಲಾಗಿಲ್ಲ ಆದರೆ ವ್ಯುತ್ಪನ್ನವು ಸೊನ್ನೆ ಆಗಿದ್ದರೆ ಇದರರ್ಥ ಸ್ಪರ್ಶಕವು x ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಅದು ಇಲ್ಲದಿದ್ದರೆ ವ್ಯುತ್ಪನ್ನವು ನಾನ್ ಜೀರೋ ಅಥವಾ ಸ್ಪರ್ಶಕವು x ಅಕ್ಷಕ್ಕೆ ಸಮಾನಾಂತರವಾಗಿಲ್ಲ ನೀವು ಅದನ್ನು ನೋಡಬಹುದು ಮತ್ತು ನೀವು ವಿಲೋಮವನ್ನು ಹೊಂದಬಹುದು ಈ ಬಿಂದುವಿನ ನೆರೆಹೊರೆಯನ್ನು ನೀವು ವ್ಯಾಖ್ಯಾನಿಸಬಹುದು ಇಲ್ಲಿ ತೋರಿಸಿದಂತೆ ಇದು x0 ಇದು F ಅದು ನಿಮ್ಮ y0ಆಗಿವೆ ಆದ್ದರಿಂದ ಎಂಬ ನೆರೆಹೊರೆಯಲ್ಲಿ ನಾನು ಯಾವಾಗಲೂ ವಿಲೋಮವನ್ನು ಕಾಣಬಹುದು ಈ ಮಧ್ಯಂತರದಲ್ಲಿ ನಾನು ಈ ಕಾರ್ಯವನ್ನು ವ್ಯಾಖ್ಯಾನಿಸಬಹುದು ಎಂದು ನೀವು ನೋಡಬಹುದು ಅಂದರೆ ನಾನು ಇಲ್ಲಿ ವಿಲೋಮ ಹೊಂದಬಹುದು ಆದ್ದರಿಂದ ನಾವು ಹೇಳಲು ಪ್ರಯತ್ನಿಸುತ್ತಿರುವುದೇನೆಂದರೆ ಒಂದು ವೇಳೆ ವ್ಯುತ್ಪನ್ನವು ನಾನ್ ಜೀರೋ ಇದ್ದರೆ ನೀವು ನಿರಂತರವಾಗಿರುವ ವಿಭಿನ್ನ ಕಾರ್ಯಕ್ಕಾಗಿ ವಿಲೋಮದ ಅಸ್ತಿತ್ವವನ್ನು ಹೊಂದಿದ್ದೀರಿ ಅದೇ ವಿಷಯವನ್ನು ಈಗ ನೀವು F R2→R ಮಲ್ಟಿವೇರಿಯಬಲ್ ಫಂಕ್ಷನ್ ಎಂದು ಪರಿಗಣಿಸುತ್ತೀರಿ ಆದ್ದರಿಂದ ಇದರ ಅರ್ಥ Fxy ಅದರ ವ್ಯುತ್ಪನ್ನವು ಯಾವುದು ಆದ್ದರಿಂದ ನೀವು ಈ dFವೆಕ್ಟರ್ಗಳನ್ನು ನೋಡಿದರೆ ನೀವು ಈ dFdx ಅನ್ನು ವ್ಯುತ್ಪನ್ನ ಎಂದು ಕರೆಯುತ್ತೀರಿ ಇಲ್ಲಿ x ಇದೊಂದು R2ನಲ್ಲಿ ಸರಳ ವೆಕ್ಟರ್ ಎಂದು ಕರೆಯುತ್ತೀರಿ x0 ಸಹ ಒಂದು ವೆಕ್ಟರ್ ಆಗಿದ್ದರೆ ಇಲ್ಲಿ ಏನು ವ್ಯುತ್ಪನ್ನವಾಗಿದೆ ನೀವು 2 ಚಲಪರಿಮಾಣಗಳನ್ನು ಹೊಂದಿದ್ದೀರಿ ಅಂದರೆ ಕಲನಶಾಸ್ತ್ರದಿಂದ ನೀವು ∂F∂x ∂F∂y ಎಂದು ನೋಡಬಹುದು ಇದು ನಿಮ್ಮ ಉತ್ಪನ್ನವಾಗಿದೆ ಸರಿ ತಾನೇ ಇವೆರಡು ಭಾಗಶಃ ವ್ಯುತ್ಪನ್ನಗಳಾಗಿವೆ ಆದ್ದರಿಂದ ನೀವು ಇದನ್ನು ಮ್ಯಾಟ್ರಿಕ್ಸ್ ಆಗಿ ನೋಡಬಹುದು ಇದು 1 ಮತ್ತು 2 ಆದ್ದರಿಂದ ನಿಮ್ಮ ಕಾರ್ಯ F R2R1 ಮತ್ತು ನೀವು ಈ ಶ್ರೇಣಿಯನ್ನು ನೋಡಿದರೆ ಇದು 1 1 ಈ 2 ರೊಂದಿಗೆ ಯೂಕ್ಲಿಡಿಯನ್ ಸ್ಪೇಸ್ ಆಗಿದೆ ಆದ್ದರಿಂದ ವ್ಯುತ್ಪನ್ನವು 1 × 2 ಕ್ಕೆ ಸಮಾನ ಮಾತೃಕೆ ಎಂದು ನೀವು ನೋಡಬಹುದು ಆದ್ದರಿಂದ ನೀವು xx0 ವೆಕ್ಟರ್ ಅನ್ನು ಪರಿಗಣಿಸುತ್ತೀರಿ ಆದ್ದರಿಂದ ವ್ಯುತ್ಪನ್ನವು ವಾಸ್ತವವಾಗಿ ಲೀನಿಯರ್ ಆಪರೇಟರ್ ಆಗಿದೆ ರೇಖೀಯ ಆಪರೇಟರ್ ಎಂದರೇನು ಎಂದು ನಿಮಗೆ ತಿಳಿದಿಲ್ಲ ಆದರೆ ನೀವು ಅದನ್ನು ಮಾತೃಕೆ ಎಂದು ಭಾವಿಸಬಹುದು ಇದು 1 × 2 ಮಾತೃಕೆ ಆಗಿದ್ದು ಶ್ರೇಣಿಯು ಯಾವುದೇ R ನ ಪವರ್ ಅಂದರೆ 1 × 2 ಇರಬಹುದು ಈ ವ್ಯುತ್ಪನ್ನವನ್ನು ನೀವು ಹೀಗೆ ಪ್ರತಿನಿಧಿಸುತ್ತೀರಿ ಹಾಗಾದರೆ ಈ ವ್ಯುತ್ಪನ್ನ ನಾನ್ ಝೀರೋ ಅರ್ಥವೇನು ಇದರರ್ಥ ನೀವು dFdx ಅನ್ನು ಪರಿಗಣಿಸಬೇಕು ಈ ಪ್ರಮಾಣವನ್ನು ನೀವು ನಾನ್ ಝೀರೋ ತೆಗೆದುಕೊಳ್ಳಬೇಕು ನಂತರ ನೀವು ವಿಲೋಮಗಳನ್ನು ಹೊಂದಿರಬಹುದು ಇಲ್ಲಿ ವಿಲೋಮ ಸಾಧ್ಯವಿಲ್ಲ ಏಕೆಂದರೆ ಇದು R2R1 ನಿಂದ ಇರುವ ಸಂಬಂಧವಾಗಿದೆ ಆದ್ದರಿಂದ R1R2 ವಿಲೋಮವಾಗಿ ಸ್ಪಷ್ಟವಾಗಿ ನಿಮಗೆ ಇರಲು ಸಾಧ್ಯವಿಲ್ಲ ಹೀಗಾಗಿ ಇದು ವಿಲೋಮದ ಬಗ್ಗೆ ಮಾತನಾಡಲು ಸ್ವಲ್ಪ ತೊಡಕಾಗಿರಬಹುದು ಈಗ ಈ ರೀತಿಯಾಗಿ ನೀವು ವಿಲೋಮವನ್ನು ಪರಿಗಣಿಸಿದರೆ ವ್ಯುತ್ಪನ್ನವು ನಾನ್ ಝೀರೋ ಆಗಿದೆ ನೀವು ತೆಗೆದುಕೊಳ್ಳಬೇಕಾಗಿರುವುದು ಇದನ್ನೇ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ವೆಕ್ಟರ್ನ ಮಾಡ್ಯುಲಸ್ ಮೌಲ್ಯವು ನಾನ್ ಝೀರೋ ಆಗಿರಬೇಕು ಅದು ನಾನ್ ಝೀರೋ ವ್ಯುತ್ಪನ್ನದ ಅರ್ಥ ಈಗ ನಮ್ಮಲ್ಲಿರುವುದು ಫಂಕ್ಷನ್F R2R2 ಇದು ಈಗ ವೆಕ್ಟರ್ ಮೌಲ್ಯದ ಫಂಕ್ಷನ್ ಆಗಿದೆ ಅದಕ್ಕಾಗಿಯೇ ನಾನು ಬಾರ್ R2R2 ಅಂತ ಬರೆದಿದ್ದೇನೆ ಹಾಗಾದರೆ ಇದರ ವ್ಯುತ್ಪನ್ನ ಯಾವುದು dFdx|x x0 ಈಗ F ಎಂದರೇನು FxF1x F2x ಇದು ಈ ಹಿಂದಿನ ಕಾರ್ಯದಂತೆ ಇದೆ ಇಲ್ಲಿರುವ 2 ಘಟಕಗಳೂ ಕೂಡ ಪ್ರತಿಯೊಂದೂ ಹಿಂದಿನ ಪ್ರಕಾರದಂತೆ ಇವೆ ಆದ್ದರಿಂದ ಇದು ವೆಕ್ಟರ್ ಹೀಗಾಗಿ FxF1xF2x ನಂತೆ ಬರೆಯಬೇಕು ಇದು R2 ನಲ್ಲಿ ವೆಕ್ಟರ್ ಆಗಿದೆ ನೀವು ನಿಜವಾಗಿ ನೋಡಿದರೆ ಇದರ ವ್ಯುತ್ಪನ್ನ ಯಾವುದು ಎಂಬುದು ಈಗ ನನಗೆ ತಿಳಿದಿದೆ ವ್ಯುತ್ಪನ್ನವನ್ನು ಇಲ್ಲಿ ತೋರಿಸಿದೆ ಆದ್ದರಿಂದ ನೀವು ಅದನ್ನು F1∂x ಮತ್ತು F1∂y ಎಂದು ಬರೆಯುತ್ತೀರಿ ಇದು ಒಂದು ಭಾಗವಾದರೆ ಅದೇ ರೀತಿ F2 ಗಾಗಿ ನೀವು F2∂x ಮತ್ತು F2∂y ಎಂದು ಬರೆಯಿರಿ ಆದ್ದರಿಂದ ನಿಮ್ಮ ಬಳಿ ಈ ವ್ಯುತ್ಪನ್ನವು ವಾಸ್ತವವಾಗಿ ಮೊದಲು 1×2 ಮಾತೃಕೆ ಆಗಿದ್ದು ಈಗ 2×2 ಮಾತೃಕೆ ಅನ್ನು ಹೊಂದಿದ್ದೇವೆ ಆದ್ದರಿಂದ ವ್ಯುತ್ಪನ್ನವು ವಾಸ್ತವವಾಗಿ 2×2 ಮಾತೃಕೆ ಆಗಿದೆ ವ್ಯುತ್ಪನ್ನವೆಂದರೆ ಇಲ್ಲಿ ನಾನ್ ಜೀರೋ ಎಂದರೆ ಇಲ್ಲಿ ಈ ದೂರ ಮಾಡ್ಯುಲಸ್ ಎಂದರೇನು ನೀವು ಡಿಟರ್ಮಿನಂಟ ತೆಗೆದುಕೊಳ್ಳಬಹುದು ಇದು ಈ ಮಾತೃಕೆಯ ಡಿಟರ್ಮಿನಂಟ ಮತ್ತು ಇದು ನಾನ್ ಜೀರೋ ಆಗಿದೆ ಇದು ನಾನ್ ಜೀರೋ ಎಂದರೆ detdFdx F1∂x F1∂y F2∂x F2∂y ≠0 ಇದನ್ನು ನೀವು ಲೆಕ್ಕ ಹಾಕಬಹುದು ಆದ್ದರಿಂದ ಡಿಟರ್ಮಿನಂಟ R2R2 ನಿಂದ ಬಂದ ಕಾರ್ಯವಾಗಿದ್ದರೆ ವ್ಯುತ್ಪನ್ನವು ವಾಸ್ತವವಾಗಿ ಒಂದು 2×2 ಮಾತೃಕೆ ಆಗಿದ್ದು ಅದು ನಾನ್ ಜೀರೋ ಎಂದರೆ ಡಿಟರ್ಮಿನಂಟ ನಾನ್ ಜೀರೋ ಆಗಿರಬೇಕು ಇದರರ್ಥ ನೀವು ಈ ವಕ್ರರೇಖೆಯಂತೆಯೇ ಪಡೆಯುತ್ತೀರಿ ನಿಮ್ಮಲ್ಲಿ ವ್ಯುತ್ಪನ್ನವು ನಾನ್ ಜೀರೋ ಆಗಿದ್ದರೆ ಸ್ಪರ್ಶಕವು x ಅಕ್ಷಕ್ಕೆ ಸಮಾನಾಂತರವಾಗಿರುವುದಿಲ್ಲ ಈ ಸಂದರ್ಭದಲ್ಲಿ ಮತ್ತು ಇನ್ನೂ 3 ಸಂದರ್ಭಗಳಲ್ಲಿ ಸಹ ಒಂದು ವಿಲೋಮವಿದೆ ಎಂದು ನೀವು ನೋಡಬಹುದು ಈ F R2R2 ಸಂದರ್ಭದಲ್ಲಿ ವ್ಯುತ್ಪನ್ನವು ಒಂದು ಡಿಟರ್ಮಿನಂಟ ಆಗಿದ್ದು ಇದನ್ನು ಮಾತೃಕೆಯ ಜಾಕೋಬಿಯನ್ ಎಂದು ಕರೆಯಲಾಗುತ್ತದೆ ಜಾಕೋಬಿಯನ್ ನಾನ್ ಜೀರೋ ಆಗಿದ್ದಾಗ ನಾವು J ಎಂದು ಬರೆಯುತ್ತೇವೆ ಅಂದರೆ ನೀವು ವಿಲೋಮ F 1 ಅನ್ನು ಹೊಂದಬಹುದು ಆದ್ದರಿಂದ ಇದು ಅಸ್ತಿತ್ವದಲ್ಲಿದೆ ಹಾಗಾಗಿ F1 ನ ಮೌಲ್ಯ ξ ಮತ್ತು F2 ನ ಮೌಲ್ಯ η ಎಂದು ನಾನು ಬರೆಯಬಲ್ಲೆ ಹಾಗಾಗಿ F 1 ಅಸ್ತಿತ್ವದಲ್ಲಿದೆ ಈ ಜಾಕೋಬಿಯನ್ ವ್ಯಾಖ್ಯಾನವು ಆಗಿದೆ ಈ ಜಾಕೋಬಿಯನ್ ನಾನ್ ಜೀರೋ ಆಗಿದ್ದರೆ ವಿಲೋಮ ಅಸ್ತಿತ್ವದಲ್ಲಿದೆ ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ξ ಮತ್ತು η ಕಾರ್ಯಗಳನ್ನು ಈ ಜಾಕೋಬಿಯನ್ ನಾನ್ ಜೀರೋ ಆಗಿರುವ ರೀತಿಯಲ್ಲಿ ನೋಡಬೇಕು ನಾನು ಬಯಸಿದರೆ ಯಾವಾಗ ಬೇಕಾದರೂ ಹಳೆಯ ಚಲಪರಿಮಾಣಗಳಾದ x ಮತ್ತು y ಗಳನ್ನೂ ಉಪಯೋಗಿಸಬಹುದು ಇದರಿಂದ ನೀವು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ x y ಚಲಪರಿಮಾಣಗಳು ಮತ್ತು ξ ಮತ್ತು η ಚಲಪರಿಮಾಣಗಳ ನಡುವೆ ಒಂದರಿಂದ ಒಂದು ಸಂಬಂಧವನ್ನು ಈ ಸಮೀಕರಣವನ್ನು ಹೊಸ ಚಲಪರಿಮಾಣ ξ ಮತ್ತು η ಆಗಿ ಪರಿವರ್ತಿಸುವ ಮೊದಲು ನೀವು ತಿಳಿದುಕೊಳ್ಳಬೇಕಾದದ್ದು ಈಗ ತಿಳಿದ ನಂತರ ಈ ವಿಷಯಗಳನ್ನು ಗಮನಿಸಿದ ನಂತರ ನಾವು ಹೊಸ ಚಲಪರಿಮಾಣ ξ ಮತ್ತು η ಅನ್ನು ಹುಡುಕುತ್ತಿದ್ದೇವೆ ಆದ್ದರಿಂದ ನಾವು ಈ x y ಯಿಂದ ξ xy ಮತ್ತು xy ಯೊಂದಿಗೆ ರೂಪಾಂತರವನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಇದು ಚಲಪರಿಮಾಣಗಳ ಬದಲಾವಣೆಯಾಗಿದೆ ಆದ್ದರಿಂದ ನಾವು x ನ ಎಲ್ಲಾ ವ್ಯುತ್ಪನ್ನಗಳನ್ನು ξ ಮತ್ತು η ನ ವ್ಯುತ್ಪನ್ನಗಳೊಂದಿಗೆ ಬದಲಾಯಿಸಲು ಬಯಸುತ್ತೇವೆ ಇದನ್ನು ಮಾಡಲು ನಾವು ux ಅನ್ನು ಪಡೆಯಬೇಕು ux ಎಂದರೇನು ನಾನು uxy ಬಯಸುತ್ತೇನೆ ಯು ಎಕ್ಸ್ ವೈ ಮೊದಲನೆಯದಾಗಿ u ಇದು x y ನ ಹಿಂದಿನ ಕಾರ್ಯವಾಗಿರುವ ಅವಲಂಬಿತ ಚಲಪರಿಮಾಣ ಆಗಿದೆ ಈಗ ಜಾಕೋಬಿಯನ್ ನಾನ್ ಜೀರೋ ಆಗಿದ್ದರೆ ξ ಮೌಲ್ಯವು ξ xy ಎಂದೂ ಮತ್ತು η ಮೌಲ್ಯವು xy ಎಂದಾಗುತ್ತದೆ ಹಾಗೂ x ಅನ್ನು x ದ ಪರಿಭಾಷೆಯಲ್ಲಿ ಮತ್ತು y ಅನ್ನುy ದ ಪರಿಭಾಷೆಯಲ್ಲಿ ಬರೆಯಬಹುದು ಹಾಗಾಗಿ x ಅನ್ನು ಹಾಗೂ y ಅನ್ನು ξ ಗಳಿಂದ ಬದಲಿಸಬಹುದು ಆದ್ದರಿಂದ ಅಂತಿಮವಾಗಿ ಅದು uξ xyxy ಆಗುತ್ತದೆ ನೀವು u ಎಂದು ಸರಳವಾಗಿ ಹೇಳಬಹುದು ಆದ್ದರಿಂದ ನಿಮ್ಮಲ್ಲಿರುವುದು ux ಮತ್ತು ∂u∂x ∂u∂x ∂u∂x ಅದು ನನ್ನ ∂u∂x ಎಂದಾಗಿದೆ ಇದನ್ನು ನೀವು ∂x∂u ∂x∂u ನೊಂದಿಗೆ ಬದಲಾಯಿಸಬಹುದು ನೀವು ಇದನ್ನು ಬರೆದರೆ ಇದು ನಿಮ್ಮ∂u∂x ಆಗಿದೆ ಮತ್ತು ನೀವು u ಇದನ್ನು ತೆಗೆದುಹಾಕಿ ಇದು ಆಪರೇಟರ್ನಂತೆಯೇ ಇದೆ ನೀವು ಇದನ್ನು ತೆಗೆದರೆ ಇದರಿಂದ ನಿಮಗೆ ಸಿಗುವುದು ∂x ∂x ∂x ಇಲ್ಲಿ ಅಂದರೆ xy ಏನು ಎಂದು ನನಗೆ ತಿಳಿದಿದೆ ನಾನು ξ x ಅನ್ನು ಮತ್ತು x ಅನ್ನು ಲೆಕ್ಕ ಹಾಕಬಹುದು ಅದು ನನ್ನ ∂x ಅನ್ನು ನೀಡುತ್ತದೆ ಅದೇ ರೀತಿಯಲ್ಲಿ ನೀವು ಕೂಡ ∂u∂y∂y∂u ∂y∂u ಅನ್ನು ಪಡೆಯಬಹುದು ಆದ್ದರಿಂದ ∂y ∂y ∂y ಅದು ಆಪರೇಟರ್ ಅನ್ನು ಸೂಚಿಸುತ್ತದೆ ಈಗ ನೀವು uxx ಸಮೀಕರಣವನ್ನು ತೆಗೆದುಕೊಳ್ಳಿ ಇದು 2ux2 ಅಂದರೆ ∂x∂u∂xಆಗಿದೆ ಇದು u ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ಇದು ∂x∂x∙u ಈ ರೀತಿಯದ್ದಾಗಿದೆ ಈಗ ನಾವು ∂x ಅನ್ನು ನನ್ನ ಬಳಿ ಇರುವುದಕ್ಕೆ ಬದಲಾಯಿಸಿದ್ದೇವೆ ಹಾಗಾಗಿ ಸಲುವಾಗಿ ∂x ನಾನು ξx xಅನ್ನು ಹೊಂದಬಹುದು ಇನ್ನೂ ಒಂದು ಸಲ u ಸಲುವಾಗಿ ξx x ಅನ್ನು ನೀವು ಪುನರಾವರ್ತಿಸುತ್ತೀರಿ ಆದ್ದರಿಂದ ಅದು ಮೊದಲು ನಿಮಗೆ ∂u ಅನ್ನು ನೀಡುತ್ತದೆ ಮತ್ತು ಈಗ ನೀವು ಅದನ್ನು ಚೆನ್ನಾಗಿ ವಿಸ್ತರಿಸಿದಾಗ ξx ನೀಡುತ್ತದೆ ನಾನು ನೇರವಾಗಿ uxx ಅನ್ನು ξxuxu ಎಂದು ಬರೆಯುತ್ತೇನೆ ಹಾಗಾಗಿ uxx ನೀವು x ξxuxu ಎಂದು ನೋಡುತ್ತೀರಿ ಈಗ ನೀವು ನೋಡಿದರೆ ಇದು ξx ಆಗಿರುತ್ತದೆ ಮತ್ತು ನೀವು ಈ ಮೊದಲ ಪದವನ್ನು ವಿಭಿನ್ನಗೊಳಿಸುತ್ತಿದ್ದೀರಿ ಆದ್ದರಿಂದ ಅದು ξx u ಆಗಿರುತ್ತದೆ ಜೊತೆಗೆ ಈಗ ನೀವು ಇದನ್ನು ಪ್ರತ್ಯೇಕಿಸಿದರೆ ನೀವು ಇಲ್ಲಿ ξxಹಾಗೂ x2uξξ ಹೊಂದಿದ್ದೀರಿ ಅಂತೆಯೇ ಇದನ್ನು ವಿಸ್ತರಿಸುವಾಗ ನೀವು ξxxu ξxxuξη ಅನ್ನು ಪಡೆಯುತ್ತೀರಿ ನೀವು ಈ ಕಡೆ ಇಲ್ಲಿ ತೋರಿಸಿದಂತೆ ಗಣಿತಕಾರ್ಯವನ್ನು ಮಾಡಿದಾಗ ಈ 4 ಪದಗಳು ನಿಮಗೆ ಸಿಗುತ್ತವೆ ಆದ್ದರಿಂದ ನೀವು ಹಾಗೂ ಬದಲಾಗಿ ಬರೆಯಿರಿ ಆದ್ದರಿಂದ ಈಗ ηxxu x ξxuξη ηxxu x2uηη ಸಿಗುತ್ತದೆ ಈ ಸಂಪೂರ್ಣ ವಿಷಯವನ್ನು ನೀವು ಇಲ್ಲಿ ನೋಡಬಹುದು ಆದ್ದರಿಂದ ನೀವು ಎರಡನೇ ಕ್ರಮಾಂಕದ ಪದಗಳನ್ನು ನೋಡಿ ನೀವು ಪ್ರತ್ಯೇಕವಾಗಿ ಬರೆಯುತ್ತೀರಿ ನೀವು ಇದನ್ನು ಬರೆದರೆ ನೀವು ಪಡೆಯುವುದು x2uξξ ಜೊತೆಗೆ ಇದು ಒಂದು ಪದ ಇರುತ್ತದೆ ಆದ್ದರಿಂದ ಈ ವ್ಯುತ್ಪನ್ನಗಳು ನಿರಂತರ ಕಾರ್ಯಗಳಾಗಿದ್ದು 2 ಮಿಶ್ರ ವ್ಯುತ್ಪನ್ನಗಳು ಎಂದು ನೀವು ಊಹಿಸಬಹುದು ಆದ್ದರಿಂದ ನಿಮಗೆ uξη ತದನಂತರ ಪ್ಲಸ್ x2uηη x2uηη ಆಗುತ್ತದೆ ಈ ξxx ಎಂದರೇನು ಇದನ್ನು ನೀವು ξxy ಎಂದು ಹೇಳಬಹುದು ಹೀಗಾಗಿ ನೀವು ಇದನ್ನು ಪುನಃ ∂x∂xಎಂದು ಬರೆಯಬಹುದು ಆದ್ದರಿಂದ ∂xಅನ್ನು ಅದರ ವಿಲೋಮ ಅಸ್ತಿತ್ವದಲ್ಲಿ ಇರುವುದರಿಂದ ξy ಪರಿಭಾಷೆಯಲ್ಲಿ ಬರೆಯಬಹುದು ಏಕೆಂದರೆ ಜಾಕೋಬಿಯನ್ ನಾನ್ ಜೀರೋ ಆಗಿದೆ ಆದ್ದರಿಂದ ನೀವು ವಿಷಯಗಳನ್ನು ಮತ್ತಷ್ಟು ಸರಳಗೊಳಿಸಬಹುದು ಆದರೆ ನೀವು ಚಿಂತಿಸಬೇಕಾಗಿಲ್ಲ ಆದ್ದರಿಂದ ನಿಮ್ಮಲ್ಲಿ uಇದೆ u ದ ಗುಣಾಂಕವನ್ನು ಇಲ್ಲಿ ತೋರಿಸಿದೆ ಅದು xy ನ ಕಾರ್ಯವಾಗಿದೆ ಆದ್ದರಿಂದ ಇಲ್ಲಿ u ಮತ್ತು u ಪದಗಳು ಇದ್ದು ಇವುಗಳು ಸರಳವಾಗಿ ಕಡಿಮೆ ಕ್ರಮಾಂಕದ ಪದಗಳು ಆಗಿವೆ ಅವು ನಿಜವಾಗಿಯೂ ಮುಖ್ಯವಲ್ಲ ಎಂದು ನೀವು ಹೇಳಬಹುದು ಆದ್ದರಿಂದ uxx ಅಂತಿಮವಾಗಿ ನೀವು ξξ ξη ಮತ್ತು ηη ಜೊತೆಗೆ ಕಡಿಮೆ ಕ್ರಮಾಂಕದ ಪದಗಳಾಗಿ u u ಎಂಬ ಪದಗಳ ಪರಿಭಾಷೆಯಲ್ಲಿ ಬರೆಯಬಹುದು ಇದೇ ರೀತಿ ಮಾಡಿದರೆ ನೀವು uyy ಅನ್ನು ಸಹ ಪಡೆಯಬಹುದು ನೀವು x ಬದಲಿಗೆ y ಅನ್ನು ಬದಲಾಯಿಸಬಹುದು ಆದ್ದರಿಂದ ನಿಮಗೆ y2uξξ2∙ ξyyuξηy2uηη ಜೊತೆಗೆ ಕಡಿಮೆ ಕ್ರಮಾಂಕದ ಪದಗಳನ್ನು ಹೊಂದಿದ್ದೀರಿ ಈಗ ಏನಾಗುತ್ತದೆ ನಾವು ಸಾಮಾನ್ಯ ಸಮೀಕರಣದ uxx uyy ಮತ್ತು uxy ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದನ್ನೂ ಸಹ ನೀವು ಬರೆಯಬೇಕು uxy ಅದೇ ರೀತಿಯಲ್ಲಿ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಅಂತಿಮವಾಗಿ ∂x ಅನ್ನು ∂y ಯ ಮೇಲೆ ಕಾರ್ಯನಿರ್ವಹಿಸಿ ಕೊನೆಗೆ u ಅನ್ನು ಕಂಡುಹಿಡಿಯಬೇಕು ಅದೇ ಲೆಕ್ಕಾಚಾರಗಳ ಮೂಲಕ ನೀವು ಈ ಉನ್ನತ ಕ್ರಮಾಂಕದ ಪದಗಳನ್ನು ಎರಡನೇ ಕ್ರಮಾಂಕದ ಪದಗಳನ್ನು ಸಂಗ್ರಹಿಸಿದರೆ ನಿಮಗೆ ಸಿಗುವುದು ξx ξyuξξ ξxyxyuξηxyuηη ಎಂಬ ಕಡಿಮೆ ಕ್ರಮಾಂಕದ ಪದಗಳು ಸರಿ ತಾನೇ ಆದ್ದರಿಂದ ರೂಪಾಂತರದ ನಂತರ and ಎಂಬ ಹೊಸ ಚಲಪರಿಮಾಣಗಳ ವಿಷಯದಲ್ಲಿ uxx uyy ಮತ್ತು uxy ಮಿಶ್ರ ವ್ಯುತ್ಪನ್ನಗಳನ್ನು ನೋಡಬಹುದು ಈಗ Axy ನಲ್ಲಿ x ಪದಗಳ ಪ್ರಕಾರ ನಾನು ಮತ್ತು ಪರಿಭಾಷೆಯಲ್ಲಿ ಬರೆಯಬಲ್ಲೆ ಈ ಎಲ್ಲಾ A B C D E F G ಈಗ ಮತ್ತು ಗಳ ಕಾರ್ಯಗಳಾಗಿವೆ ಸರಿ ತಾನೇ ಆದ್ದರಿಂದ ಈ ರೀತಿಯಲ್ಲಿ ಬದಲಿಸಿದರೆ ಇವೆಲ್ಲವನ್ನೂ ಸಹ ನೀವು ಲೆಕ್ಕ ಹಾಕಬಹುದು ಹೀಗಾಗಿ ux uy ಮತ್ತು u ಗಳ ಮೌಲ್ಯಗಳು ಸಿಗುತ್ತವೆ ಈಗ u ಇದು ಒಂದು ಮತ್ತು ಗಳ ಕಾರ್ಯವಾಗಿದೆ ಮತ್ತು ಈಗ ux ಅನ್ನು ಸಹ ಹೊಂದಬಹುದು ಅಂದರೆ ux ನ ಮೌಲ್ಯ ಸರಳವಾಗಿ ξxuxu ಆಗಿದೆ ಇದು ನಿಮ್ಮ ux ಆಗಿದೆ ಅಂತೆಯೇ ನೀವು uy ಅನ್ನು ξyuyu ಎಂದು ಪಡೆಯಬಹುದು ಆದ್ದರಿಂದ ನೀವು ಎಲ್ಲವನ್ನೂ ಹೊಂದಿದ್ದೀರಿ u ಈಗ ಮತ್ತು ಗಳ ಕಾರ್ಯವಾಗಿದೆ ಮತ್ತು ನನ್ನ ಬಳಿ ಎಲ್ಲವೂ ಇವೆ ಇವುಗಳನ್ನು ಎರಡನೇ ಕ್ರಮದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಬದಲಿಸಿ ಹೀಗೆ ಮಾಡಿ ನೀವು uξξ ನ ಪದಗಳನ್ನು ಸಂಗ್ರಹಿಸಿ ಇಲ್ಲಿ A x2 ಮತ್ತು C y2 ಮತ್ತು B ξx ξyಗಳನ್ನು ತೋರಿಸಿದೆ ನೀವು ಅದನ್ನು ಸಂಗ್ರಹಿಸಿದರೆ ಸಮೀಕರಣ PDE ಆಗುತ್ತದೆ ಈಗ ನೀವು ಗುಣಾಂಕ uξξ ಅನ್ನು ಹೊಂದಿದ್ದೀರಿ ಹಾಗಾಗಿ ನಾನು ಅದನ್ನು ಗುಣಾಂಕ ಎಂದು ಕರೆಯುತ್ತೇನೆ ನಿಮ್ಮ ಬಳಿ Ax2 Bξx ξyCξy2 ಇದೆ ಸರಿ ತಾನೇ ನೀವು ಹೊಂದಿರುವುದು A ಇದಕ್ಕೆ C B ಅನ್ನು ಸೇರಿಸಿ ಮತ್ತು ನಂತರ ನೀವು D E F ಗಳನ್ನು ಸೇರಿಸಿರಿ ಆದ್ದರಿಂದ ನೀವು uξξ ಎಂದು ಉನ್ನತ ಕ್ರಮಾಂಕದ ಪದಗಳನ್ನು ಸಂಗ್ರಹಿಸುತ್ತೀರಿ ಈಗ ಈ ಪದ ಪ್ಲಸ್ uξη ಗುಣಾಂಕಕ್ಕಾಗಿ ನನ್ನಲ್ಲಿರುವುದನ್ನು ನಾನು ಈಗ ಬರೆಯುತ್ತೇನೆ ಅದು 2A ξxxB ξxyx ξy 2C ξyy ಎಂದು ನೀವು ನೋಡುತ್ತೀರಿ ಜೊತೆಗೆ ನಿಮ್ಮಲ್ಲಿರುವುದು uηη ಪದಗಳು ಮತ್ತೆ uξy ಕ್ಷಮಿಸಿ ಈಗ uηη ನ ಗುಣಾಂಕ ಎಂದರೇನು ಅದು x2 ಆಗಿದೆ ಆದ್ದರಿಂದ uηη ಇದು ಒಂದು ಮತ್ತು ಈ ಒಂದು ಪದಗಳನ್ನು ನೀವಿಲ್ಲಿ ನೋಡಬಹುದು ನೀವು ಅದನ್ನು ಮಾಡಿದರೆ ಅದು Ax2BxyCy2 ಆಗಿರುವುದನ್ನು ನೀವು ನೋಡುತ್ತೀರಿ ಜೊತೆಗೆ u ನ ಕೆಲವು ಗುಣಾಂಕ u ನ ಕೆಲವು ಗುಣಾಂಕಗಳು ಮತ್ತು ಇನ್ನೂ ಕೆಲವು ಗುಣಾಂಕಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಬರೆದಿರುವ A B C D E F G ಎಂದರೇನು ನೀವು ಮುಗಿಸಿದಾಗ ನಿಮ್ಮ ಸಾಮಾನ್ಯ ಸಮೀಕರಣ G ಎಂದರೇನು ಇದರಿಂದ ನೀವು G ಹೊಂದಿರುವ ಕೆಲವು ಪದಗಳನ್ನು ಹೊಂದಿರಬಹುದು ಹೊಸ ಪದ ಯಾವುದೇ G ಇರಲಿ ನಾನು ಇದನ್ನು F ಎಂದು ಕರೆಯುತ್ತೇನೆ ಇಲ್ಲಿ ತೋರಿಸಿದಂತೆ ಇದನ್ನು ನಾನು A B C D E ಎಂದು ಕರೆಯುತ್ತೇನೆ ಹೀಗೆಯೇ E D ಇವೆ ಇವುಗಳು ಕಡಿಮೆ ಕ್ರಮಾಂಕದ ಪದಗಳು ಆದ್ದರಿಂದ ಅವುಗಳು ಮುಖ್ಯವಲ್ಲ ನೀವು AuξξBuξηCuηη ಜೊತೆಗೆ ಕಡಿಮೆ ಕ್ರಮಾಂಕದ ಪದಗಳು ಶೂನ್ಯಕ್ಕೆ ಸಮನಾಗಿದ್ದರೆ ಅಂದರೆ ಇಲ್ಲಿ ಕಡಿಮೆ ಕ್ರಮಾಂಕದ ಪದಗಳು ಎಂದರೆ ಸ್ಥಿರಾಂಕ ಸಮೀಕರಣದ ಬಲಬದಿ ಮತ್ತು ಏಕರೂಪವಲ್ಲದ ಪದ ಶೂನ್ಯಕ್ಕೆ ಸಮವೆಂದು ಅರ್ಥವಾಗಿದೆ ಆದ್ದರಿಂದ A ಸರಳವಾಗಿ A ಆಗಿದೆ ಇಲ್ಲಿ ತೋರಿಸಿದ A B C ಗಳ ಮೌಲ್ಯ ತಿಳಿದಿದೆ ಈಗ A ಇದರ ಮೌಲ್ಯ A B C Ax2 Bξx ξyCξy2 ಪರಿಭಾಷೆಯಲ್ಲಿ ಬರೆಯಬಹುದು B ಇದರ ಮೌಲ್ಯ 2A ξxxB ξxyx ξy 2C ξyy ವಾಗಿದ್ದು ಮತ್ತು C ಎಂದರೆ Ax2BxyCy2 ಆಗಿದೆ ಆದ್ದರಿಂದ ಕೊಟ್ಟಿರುವ ಎರಡನೇ ಕ್ರಮಾಂಕದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ನೀವು ಸರಳೀಕರಣಗೊಳಿಸುತ್ತೀರಿ ಇಲ್ಲಿ ನೀವು ಚಲಪರಿಮಾಣಗಳನ್ನು ಹೊಸ ಮತ್ತು ಎಂಬ ಚಲಪರಿಮಾಣಗಳಾಗಿ ಬದಲಾಯಿಸುತ್ತೀರಿ ಮತ್ತು ಈ ಹೊಸ ಚಲಪರಿಮಾಣಗಳೊಂದಿಗೆ ನೀವು ಚಲಪರಿಮಾಣಗಳಿಗೆ ಹಿಂತಿರುಗಬಹುದು ಆದ್ದರಿಂದ ಇದು ಮೂಲಭೂತವಾಗಿ ತಲೆಕೆಳಗಾದ ಹೊಸ ಚಲಪರಿಮಾಣಗಳನ್ನು ಸೂಚಿಸುತ್ತದೆ ನೀವು ಈ ಹೊಸ ಚಲಪರಿಮಾಣಗಳ ವಿಷಯದಲ್ಲಿ ನಿಮ್ಮ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿವರ್ತಿಸಿದ್ದೀರಿ ಸರಿ ತಾನೇ ಆದ್ದರಿಂದ x y ಸ್ವತಂತ್ರ ಚಲಪರಿಮಾಣಗಳ ಬದಲಿಗೆ ಈಗ ನೀವು ಎಂಬ ಹೊಸ ಸ್ವತಂತ್ರ ಚಲಪರಿಮಾಣಗಳನ್ನು ಹೊಂದಿದ್ದೀರಿ ಹೀಗಾಗಿ ನೀಡಲಾದ ಎರಡನೇ ಕ್ರಮಾಂಕದ ರೇಖೀಯ ಭಾಗಶಃ ಅಗತ್ಯ ಸಮೀಕರಣವು ಈ ರೀತಿಯಾಗುತ್ತದೆ ಇದು ಹೊಸ ಎಂಬ ಚಲಪರಿಮಾಣಗಳ ವಿಷಯದಲ್ಲಿ ಸರಳೀಕರಣಗೊಂಡಿದೆ ಮುಂದಿನ ವೀಡಿಯೊದಲ್ಲಿ ಇದನ್ನು ಹೇಗೆ ವರ್ಗೀಕರಿಸಬೇಕೆಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಈ ಶೋಧಕ b2 4ac ಚಿಹ್ನೆಯನ್ನು ಅವಲಂಬಿಸಿ ವರ್ಗೀಕರಣ ಮಾಡೋಣ ಮತ್ತು ಈ ಸಮೀಕರಣವು ಹೇಗೆ ಸರಳೀಕರಣ ಆಗುತ್ತದೆ ಅದು ಯಾವ ರೀತಿಯ ರೂಪವನ್ನು ಪಡೆಯುತ್ತದೆ ಎಂದು ಚರ್ಚಿಸೋಣ ಇದರಿಂದ ನಿಮ್ಮ ಹೈಪರ್ಬೋಲಿಕ್ ಸಮೀಕರಣ ಎಂದರೆ ಅದು ಈ ರೂಪದಲ್ಲಿರುತ್ತದೆ ನೀವು ಸರಳೀಕರಣ ಮಾಡಬಹುದು ಸಾಮಾನ್ಯವಾಗಿ ಸಮೀಕರಣವು ತರಂಗ ಸಮೀಕರಣವಾಗಿರುತ್ತದೆ ಅದೇ ರೀತಿ ಶಾಖ ಮತ್ತು ಲ್ಯಾಪ್ಲೇಸ್ ಸಮೀಕರಣವನ್ನು ನೀವು ಸಮೀಕರಣದ ಪ್ರಕಾರವನ್ನು ಆಧರಿಸಿ ಪಡೆಯಬಹುದು ನಿಮಗೆ ಇಲ್ಲಿ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ನೀಡಲಾಗಿದೆ ಅದನ್ನು ನಾವು ಮುಂದಿನ ವೀಡಿಯೊದಲ್ಲಿ ನೋಡುತ್ತೇವೆ